ಮತ್ತೊಮ್ಮೆ ಸ್ವಾಗತಇದು ಉಪನ್ಯಾಸ ಸಂಖ್ಯೆ 39 ಮತ್ತು ನಾವು ಲೀನಿಯರ್ ಬೀಜಗಣಿತದ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡುತ್ತೇವೆ ಅದುವೇ ವೆಕ್ಟರ್ ಸ್ಪೇಸ್ ಗಳು ಮತ್ತು ಹಿಂದಿನ ಉಪನ್ಯಾಸದಿಂದ ನಾವು ನೋಡಿದ್ದನ್ನು ನೆನಪಿಸಿಕೊಳ್ಳೋಣ ಉದಾಹರಣೆಗೆ ಏಕರೂಪದ ಸಮೀಕರಣ Ax0ನ ಪರಿಹಾರಗಳ ಸೆಟ್ ಬಹಳ ವಿಶೇಷವಾದ ಸೆಟ್ ಆಗಿದೆ ಹಾಗಾದರೆ ಅದರ ವಿಶೇಷತೆ ಏನು ಏನೆಂದರೆಈ Ax0 ಸಮೀಕರಣದ ಎಲ್ಲಾ ಪರಿಹಾರಗಳನ್ನು ಒಳಗೊಂಡಿರುವ ಸೆಟ್ ಅನ್ನು V ಎಂದು ಕರೆಯೋಣ ನಂತರ ನಾವು ಈ ಸೆಟ್ಟಿನ ಯಾವುದೇ ಎರಡು ಎಲಿಮೆಂಟ್ ಅನ್ನು ತೆಗೆದುಕೊಂಡರೆ ಉದಾಹರಣೆಗೆ ಈ ಸೆಟ್ಟಿನಿಂದ x1 ಮತ್ತು ಎಂಬ ಎರೆಡು ಎಲಿಮೆಂಟ್ ಅನ್ನು ತೆಗೆದುಕೊಳ್ಳೋಣ ಆಗ ಈ ಮತ್ತು ಏಕೆಂದರೆ ಈ ವೆಕ್ಟರ್ ಸಹ ಒಂದು ಪರಿಹಾರವಾಗಿದೆ ಮತ್ತು ಸಹ ಒಂದು ಪರಿಹಾರವಾಗಿರುತ್ತದೆ ಆದ್ದರಿಂದ ನಾವು ಈ ಗುಂಪಿನ ಎರಡು ಅಂಶಗಳನ್ನು ತೆಗೆದುಕೊಂಡರೆ ಮತ್ತು ನಾವು ಅವುಗಳನ್ನು ಕೂಡಿ ಅದನ್ನು ಅಂದರೆ ಅನ್ನು ತೆಗೆದುಕೊಂಡರೆ ಅದು ಕೂಡ Ax0 ಎಂಬ ಸಮೀಕರಣ ವ್ಯವಸ್ಥೆಯ ಪರಿಹಾರ ಆಗಿರುತ್ತದೆ ಏಕೆಂದರೆ ರೇಖೀಯ ಗುಣಗಳ ಕಾರಣ ಇಲ್ಲಿ ನಾವು ಮತ್ತು ಅನ್ನು ಹೊಂದಿದ್ದೇವೆ ಅದು ಮ್ಯಾಟ್ರಿಕ್ಸ್ ವೆಕ್ಟರ್ ಉತ್ಪನ್ನವಾಗಿದೆ ಹಾಗಾಗಿ ಮತ್ತು ಎರಡು 0 ಆಗಿರುತ್ತದೆ ಆದ್ದರಿಂದ ಈ ಸಹ ಒಂದು ಪರಿಹಾರವಾಗಿದೆ ಮತ್ತೊಂದು ವಿಶೇಷತೆಯೆಂದರೆ ಈ ಗುಂಪಿನ ಯಾವುದೇ ಅಂಶ ಅನ್ನು ತೆಗೆದುಕೊಂಡು ಅದನ್ನು ಒಂದು ನೈಜ ಸಂಖ್ಯೆ ಯಿಂದ ಗುಣಿಸಿದರೆ ಅದರ ಗುಣಲಬ್ದ ಅಂದರೆ x ಕೂಡ ಇದರ ಪರಿಹಾರ ವಾಗಿರುತ್ತದೆ ಏಕೆಂದರೆ ಇಲ್ಲಿ Ax ಆಗುತ್ತದೆ ಮತ್ತು ಈಗಾಗಲೇ ತಿಳಿದಿರುವಂತೆ x ಒಂದು ಪರಿಹಾರ ಆದ್ದರಿಂದ Ax 0 ಆಗುತ್ತದೆ ಆದ್ದರಿಂದ Ax Ax 0 ಆಗುತ್ತದೆ ಅಂದರೆ x ಕೂಡ ಒಂದು ಪರಿಹಾರವಾಗುತ್ತದೆ ಆದ್ದರಿಂದ ನಾವು ನೋಡಿದ ಈ ಸೆಟ್ ವಿಶೇಷವಾಗಿರುತ್ತದೆ ನಾವು ಸೆಟ್ಟಿನ ಯಾವುದೇ ಎರಡು ಎಲಿಮೆಂಟ್ಗಳನ್ನೂ ತೆಗೆದುಕೊಂಡು ಅವುಗಳನ್ನು ಕೂಡಿದರೆ ಅದು ಕೂಡ ಆ ಸೆಟ್ಟಿನ ಒಂದು ಎಲಿಮೆಂಟ್ ಆಗಿರುತ್ತದೆ ನೀವು ಈ ಗುಂಪಿನ ಒಂದು ಎಲಿಮೆಂಟ್ ಗೆ ಒಂದು ನೈಜ ಸಂಖ್ಯೆಯಿಂದ ಗುಣಿಸಿದರೆ ಈ ಹೊಸ ಎಲಿಮೆಂಟ್ ಕೂಡ ಈ ಸೆಟ್ V ನ ಒಂದು ಎಲಿಮೆಂಟ್ ಆಗಿದೆ ಹಾಗಾದರೆ ನಾವು ಈ ವಿಶೇಷ ಸೆಟ್ಗಳನ್ನು ನಾವು ಏನೆಂದು ಕರೆಯೋಣ ಅಲ್ಲಿಯೇ ಈ ವೆಕ್ಟರ್ ಸ್ಪೇಸ್ ಗಳು ಚಿತ್ರಣಕ್ಕೆ ಬರುವುದು ಆದ್ದರಿಂದ ಇಲ್ಲಿ ಈ ವೆಕ್ಟರ್ ಸ್ಪೇಸ್ ಗಳು ವಿಶೇಷವಾದ ಸೆಟ್ ಆಗಿರುತ್ತದೆ ಮತ್ತು ಇಲ್ಲಿ ವೆಕ್ಟರ್ ಸ್ಪೇಸ್ V ಅನ್ನು R ಮೇಲೆ ವ್ಯಾಖ್ಯಾನಿಸಬೇಕಾಗಿದೆ ಇಲ್ಲಿ R ಹೆಚ್ಚು ಸಾರ್ವತ್ರಿಕವಾಗಬಹುದು ಸದ್ಯಕ್ಕೆ ನಾವು ಇಲ್ಲಿ ನೈಜ ಸಂಖ್ಯೆಗಳ ಗುಂಪನ್ನು ಪರಿಗಣಿಸಿದ್ದೇವೆ ಇದು ಸಂಕೀರ್ಣ ಸಂಖ್ಯೆಗಳ ಗುಂಪಾಗಿರಬಹುದು ಮತ್ತು ಇನ್ನೂ ಹೆಚ್ಚು ಸಾಮಾನ್ಯ ಸಂದರ್ಭಗಳಲ್ಲಿ ನಾವು ಇದನ್ನು ಫೀಲ್ಡ್ ಎಂದು ಕರೆಯಬಹುದು ಆದರೆ ನಾವು ಅದನ್ನು ವಿವರವಾಗಿ ಚರ್ಚಿಸಲು ಹೋಗುವುದಿಲ್ಲ ಆದ್ದರಿಂದ ಹೆಚ್ಚಿನ ಸಮಯ ನಾವು ಈ ವೆಕ್ಟರ್ ಸ್ಪೇಸ್ ಅನ್ನು R ಮೇಲೆ ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಈ ಸೆಟ್ V ನೊಂದಿಗೆ ಮತ್ತೊಂದು ಸೆಟ್ ಅನ್ನು ಸಂಯೋಜಿಸಬೇಕು ಇದನ್ನು ನಾವು ಇಲ್ಲಿ R ಎಂಬ ನೈಜ ಸಂಖ್ಯೆಗಳ ಸೆಟ್ ಅನ್ನು ತೆಗೆದುಕೊಂಡಿದ್ದೇವೆ ಹಾಗಾಗಿ ಈ ವೆಕ್ಟರ್ ಸ್ಪೇಸ್ V ವೆಕ್ಟರ್ಸ್ ಗಳೆಂಬ ಎಲಿಮೆಂಟ್ ಗಳನ್ನು ಒಳಗೊಂಡಿರುತ್ತದೆ ಇಲ್ಲಿ ಮತ್ತೊಂದು ವಿಷಯವೆಂದರೆ ಈ ವೆಕ್ಟರ್ ಸ್ಪೇಸ್ ನ ಎಲಿಮೆಂಟ್ ಗಳನ್ನು ವೆಕ್ಟರ್ಸ್ ಎಂದು ಕರೆಯಲಾಗುತ್ತದೆ ಆದರೆ ಆ ಎಲಿಮೆಂಟ್ ಗಳು ಮ್ಯಾಟ್ರಿಕ್ಸ್ ಗಳಾಗಿರಬಹುದು functions ಆಗಿರಬಹುದು ಒಟ್ಟಾರೆ V ಅಲ್ಲಿನ ಎಲ್ಲ ಎಲಿಮೆಂಟ್ ಗಳನ್ನು ಸಾಮಾನ್ಯವಾಗಿ ವೆಕ್ಟರ್ಸ್ ಎಂದೇ ಕರೆಯುತ್ತೇವೆ ಇಲ್ಲಿ ಎರೆಡು ಬೈನರಿ ಕಾರ್ಯಾಚರಣೆಗಳೊಂದಿಗೆ ಇನ್ನು ಸಾಮಾನ್ಯ ವ್ಯಾಖ್ಯಾನವನ್ನು ನೀಡೋಣ ಅದಕ್ಕೆ V ಎಂಬ ವೆಕ್ಟರ್ ಸ್ಪೇಸ್ ಅಲ್ಲದೆ ಮೇಲೆ ತೆಗೆದುಕೊಂಡಿರುವಂತೆ R ಎಂಬ ಇನ್ನೊಂದು ಸೆಟ್ ಬೇಕು ಇಲ್ಲಿ ಎರೆಡು ಬೈನರಿ ಕಾರ್ಯಾಚರಣೆಗಳು ವೆಕ್ಟರ್ ಅಡ್ಡಿಷನ್ ಮತ್ತು ಸ್ಕ್ಯಾಲರ್ ಮಲ್ಟಿಪ್ಲಿಕೇಷನ್ ಮತ್ತು ಕೆಳಗಿನ ಈ ಎಲ್ಲ ಮೂಲತತ್ವ ಗಳನ್ನು ಹೊಂದಿದ್ದರೆ ಈ ಸೆಟ್ V ಅನ್ನು ವೆಕ್ಟರ್ ಸ್ಪೇಸ್ ಎಂದು ಕರೆಯುತ್ತೇವೆ ಹಾಗಾದರೆ ಈ ಮೂಲತತ್ವಗಳು ಯಾವುವು ಮೊದಲನೆಯದು ನಾವು ಈ ಸೆಟ್ಟಿನಿಂದ ಯಾವುದೇ ಎರಡು ಎಲಿಮೆಂಟ್ ಗಳನ್ನು ತೆಗೆದುಕೊಂಡು ಅದನ್ನು ಕೂಡಿದರೆ ಅದರ ಮೊತ್ತವಾದ ಹೊಸ ಎಲಿಮೆಂಟ್ ಕೂಡ ನಮ್ಮ ಸೆಟ್ V ಅಲ್ಲಿ ಇರಬೇಕು ಇದನ್ನು ಅಡ್ಡಿಟೀವಿ ಕ್ಲೊಶೂರ್ ಪ್ರಾಪರ್ಟಿ ಎನ್ನುತ್ತೇವೆ ಅಂದರೆ ಈ ಸೆಟ್ಟಿನ ಯಾವುದೇ ಎರೆಡು ಎಲಿಮೆಂಟ್ ಗಳನ್ನು ನಾವು V ನಲ್ಲಿ ವ್ಯಾಖ್ಯಾನ ಮಾಡಿದಂತಹ ವೆಕ್ಟರ್ ಸಂಕಲನ ಮಾಡಿದಾಗ v ಮತ್ತು u ರ ಮೊತ್ತ ಸೆಟ್ V ಗೆ ಸೇರಬೇಕು ಇದರ ಮತ್ತೊಂದು ಗುಣಲಕ್ಷಣ ಎಂಬ ನೈಜ ಸಂಖ್ಯೆಗಳ ಗುಂಪಿಗೆ ಸೇರಿರುವ ಎಲಿಮೆಂಟ್ ಅಥವಾ ಸಾಮಾನ್ಯವಾಗಿ ಇಲ್ಲಿ ಸಂಕೀರ್ಣ ಸಂಖ್ಯೆಗಳ ಗುಂಪನ್ನು ತೆಗೆದುಕೊಳ್ಳಬಹುದು ಆದರೆ ಸಧ್ಯಕ್ಕೆ ನಾವು ನೈಜ ಸಂಖ್ಯೆಯ ಗುಂಪಿಗೆ ನಿರ್ಬಂಧಿಸಿಕೊಳ್ಳೋಣ ಇಲ್ಲಿ ಈ ಸ್ಕೇಲಾರ್ λ ಅನ್ನು ವೆಕ್ಟರ್ u ಇಂದ ಗುಣಿಸಲಾಗಿದೆ ಆಗ ಅದರ ಗುಣಲಬ್ಧ ಕೂಡ ನಮ್ಮ ಸೆಟ್ V ಗೆ ಸೇರಿರಬೇಕು ಇದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ಮೇಲಿನ ಕ್ಲೊಶೂರ್ ಪ್ರಾಪರ್ಟಿ ಎನ್ನುತ್ತೇವೆ ಹಾಗಾಗಿ ಯಾವುದೇ λ ಅನ್ನು ತೆಗೆದುಕೊಂಡು u ಇಂದ ಗುಣಿಸಿದಾಗ ಬರುವಗುಣಲಬ್ಧ ಕೂಡ ನಮ್ಮ ಸೆಟ್ V ನಲ್ಲಿ ಇರುತ್ತದೆ ಹಾಗು ಇದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ಮೇಲಿನ ಕ್ಲೊಶೂರ್ ಪ್ರಾಪರ್ಟಿ ಎನ್ನುತ್ತೇವೆ ಇಲ್ಲಿ ಹೆಚ್ಚು ಮುಖ್ಯವಲ್ಲದ ಇನ್ನು ಹಲವು ಗುಣಗಳಿವೆ ಆದರೆ ಪರಿಪೂರ್ಣತೆಗಾಗಿ ಇಲ್ಲಿ ಅವುಗಳನ್ನೊಮ್ಮೆ ಹೇಳುವುದು ಅವಶ್ಯಕ ಏಕೆಂದರೆ ಎಷ್ಟೋ ಉದಾಹರಣೆಗಳಲ್ಲಿ ಅದು ಸಹಜವಾಗಿಯೇ ಅನ್ವಯಿಸುತ್ತದೆ ಆದರೆ ಕ್ಲೊ ಶೂರ್ ಪ್ರಾಪರ್ಟಿ ಎಂಬ ಮೇಲಿನ ಈ ಎರಡು ಮಾತ್ರ ಮುಖ್ಯವಾಗುತ್ತದೆ ಮೂರನೆಯದು ಬಂದು for ಇದನ್ನು ವೆಕ್ಟರ್ ಗಳ ಕಮ್ಯೂಟೇಟಿವ್ ಪ್ರಾಪರ್ಟಿ ಎಂದು ಕರೆಯುತ್ತೇವೆ ಮತ್ತೊಂದು ಮೊದಲು v ಮತ್ತು w ಕೂಡಿ ನಂತರ u ಕೊಡಿದರೆ ಅಥವ uv ನಂತರ ಅದಕ್ಕೆ wಕೂಡಿದರೆ ಅಂದರೆ ಎರಡೂ ವಿಧವಾಗಿ ಮಾಡಿದರೂ ಒಂದೇ ಉತ್ತರ ಬರಬೇಕು ಇದನ್ನು ಅಸ್ಸೊಸಿಯೆಟಿವ್ ಪ್ರಾಪರ್ಟಿ ಎಂದು ಕರೆಯುತ್ತೇವೆ ಅನಂತರ ನಾವು ಶೂನ್ಯ ವೆಕ್ಟರ್ನ ಅಸ್ಥಿತ್ವ ದ ಬಗೆ ಮಾತನಾಡೋಣ ಹಾಗಾದರೆ ಶೂನ್ಯ ವೆಕ್ಟರ್ ಅನ್ನು ಹೇಗೆ ವ್ಯಾಖ್ಯಾನಿಸುವುದು ಮತ್ತುಈ ಶೂನ್ಯ vectorನ ಗುಣವೇನು ಈ ಸೆಟ್ V ಯ ಯಾವುದಾದರು ವೆಕ್ಟರ್ ಗೆ 0 ಅನ್ನು ಕೂಡಿಸಿದಾಗ ಆ ಎಲಿಮೆಂಟ್ ಹಾಗೆಯೇ ಉಳಿಯಬೇಕು ಆಗ ಆ 0 ಶೂನ್ಯ ವೆಕ್ಟರ್ ಎನ್ನುತ್ತೇವೆ ಮತ್ತು ಅದು ಈ ಸೆಟ್ V ಅಲ್ಲಿ ಉಪಸ್ಥಿತ ವಿರಬೇಕು Associativity in s ಮುಂದಿನದು ನಾವು ಆ ಸೆಟ್ಟಿನ ಯಾವುದೇ ವೆಕ್ಟರ್ u ಗೆ ಅನುಗುಣವಾಗಿ u ಎಂದು ಸೂಚಿಸಲ್ಪಟ್ಟ ಇನ್ನೊಂದು ವೆಕ್ಟರ್ ಉಪಸ್ಥಿತವಿರಬೇಕು ಇದು ಕೇವಲ ಸಾಂಕೇತಿಕ ಅಷ್ಟೇ ಇದು u ನ ಋಣಾತ್ಮಕ ವಾಗಿರುತ್ತದೆ ಹಾಗು ಇದನ್ನು uಗೆ ಕೂಡಿದಾಗ ಆ ಸೆಟ್ಟಿನಲ್ಲಿ ಉಪಸ್ಥಿತವಿರುವ ಶೂನ್ಯ ವೆಕ್ಟರ್ ಲಭಿಸಬೇಕು For each a vector in denoted by s t ಮತ್ತೊಂದು ಗುಣ ಸ್ಕೆಲಾರ್ ಮಲ್ಟಿಪ್ಲಿಕೇಷನ್ ಗೆ ಸಂಬಂಧಪಟ್ಟದ್ದು λ ಅನ್ನು uನೊಂದಿಗೆ ಮೊದಲು ಗುಣಿಸಿ ನಂತರ μ ನೊಂದಿಗೆ ಗುಣಿಸಿದಾಗ ಮತ್ತು u ಅನ್ನು μ ನೊಂದಿಗೆ ಗುಣಿಸಿ ನಂತರ λ ನೊಂದಿಗೆ ಗುಣಿಸಿದಾಗ ಎರೆಡೂ ಸಮಯದಲ್ಲೂ ಒಂದೇ ಉತ್ತರ ಬರಬೇಕು ಇಲ್ಲಿ λ ಮತ್ತು μ ನೈಜ ಸಂಖ್ಯೆ ಯಾಗಿರುತ್ತದೆ ಮತ್ತೆ ಇದನ್ನು ಸ್ಕೆಲಾರ್ ಮಲ್ಟಿಪ್ಲಿಕೇಷನ್ ನ ಅಸ್ಸೊಸಿಯೆಟಿವ್ ಪ್ರಾಪರ್ಟಿ ಎನ್ನುತ್ತೇವೆ ಮುಂದುವರೆಯುತ್ತಾ ಯಾವುದೇ ನೈಜ ಸಂಖ್ಯೆ λ ಮತ್ತು V ನಲ್ಲಿರುವ ವೆಕ್ಟರ್ uvಗಳಿಗೆ λuv λuλvಗೆ ಸಮನಾಗಬೇಕು ಇದನ್ನು ಸ್ಕೆಲಾರ್ ಮಲ್ಟಿಪ್ಲಿಕೇಷನ್ ನ ಡಿಸ್ಟ್ರಿಬ್ಯುಟಿವ್ ಪ್ರಾಪರ್ಟಿ ಎನ್ನುತ್ತೇವೆ

ಯಾವುದೇ ನೈಜ ಸಂಖ್ಯೆ λ ಮತ್ತು V ನಲ್ಲಿರುವ ವೆಕ್ಟರ್ u ಗೆ ಗೆ ಸಮನಾಗಬೇಕು ಇದನ್ನು ಸ್ಕೆಲಾರ್ ಮಲ್ಟಿಪ್ಲಿಕೇಷನ್ ನ ಡಿಸ್ಟ್ರಿಬ್ಯುಟಿವ್ ಪ್ರಾಪರ್ಟಿ ಎನ್ನುತ್ತೇವೆ

ಮತ್ತು ಕಡೆಯದಾಗಿ V ಅಲ್ಲಿನ ಯಾವುದೇ ಎಲಿಮೆಂಟ್ uಗೆ 1 ನ್ನು ಗುಣಿಸಬೇಕು ಇಲ್ಲಿ 1 ನೈಜ ಸಂಖ್ಯೆ ಯಾಗಿದೆ ಹಾಗು ಗುಣಾಕಾರ ಎಂಬುದು ಆ ಸೆಟ್ಟಿನಲ್ಲಿ ವ್ಯಾಖ್ಯಾನ ಮಾಡಲಾಗಿರುವ ಸ್ಕೆಲಾರ್ ಮಲ್ಟಿ ಪ್ಲಿಕೇಷನ್ ಆಗಿದೆ ಇಲ್ಲಿ ಈ 1 R ನಲ್ಲಿರುವ ಐಡೆಂಟಿಟಿ ಎಲಿಮೆಂಟ್ ಆಗಿರುತ್ತದೆ ಹಾಗು ನಾವು ಈ 1 ಕ್ಕೆ uಅನ್ನು ಮೇಲೆವ್ಯಾಖ್ಯಾನಿಸಿರುವಂತೆ ಗುಣಿಸಿದರೆ ನಮಗೆ ಸಿಗುವ ಉತ್ತರ ಅದೇ uಆಗಿರಬೇಕು ಮತ್ತು ಇದು V ಅಲ್ಲಿನ ಎಲ್ಲ ಎಲಿಮೆಂಟ್ ಗಳಿಗೂ ನಿಜವಾಗಿರಬೇಕು V ನಲ್ಲಿರುವ ಪ್ರತಿಯೊಂದು ವೆಕ್ಟರ್ u ಗೆ ಈ ಕೆಳಗಿನದು ಅನ್ವಯಿಸಬೇಕು ಇಲ್ಲಿ 1 ಐಡೆಂಟಿಟಿ ಎಲಿಮೆಂಟ್ ಆಗಿರುತ್ತದೆ ಹೀಗೆ ಎಷ್ಟೊಂದು ಗುಣಲಕ್ಷಣಗಳಿವೆ ಆದ್ರೆ ಮೊದಲೇ ತಿಳಿಸಿರುವಂತೆ ಮೊದಲಿನ ಎರೆಡೂ ಪ್ರಾಪರ್ಟಿ ಗಳು ಅತ್ಯಂತ ಮುಖ್ಯವಾದವು ಅವು V ಅಲ್ಲಿನ ಎರೆಡು ವೆಕ್ಟರ್ u v ಹಾಗು R ನಲ್ಲಿನ ಒಂದು ಸ್ಕೆಲಾರ್ ತೆಗೆದುಕೊಂಡಾಗ uv ಮತ್ತು u ಅದೇ ಸೆಟ್ V ಗೆ ಒಳಗೊಂಡಿರಬೇಕು ಇವೆರಡರ ಜೊತೆಗೆ ಉಳಿದ ಗುಣಲಕ್ಷಣಗಳಾದ ಶೂನ್ಯ ವೆಕ್ಟರ್ ಋಣಾತ್ಮಕ ವೆಕ್ಟರ್ ನ ಉಪಸ್ಥಿತಿ ಮತ್ತು ಇತ್ಯಾದಿ ಗಳು ಕೂಡ ಸರಿ ಹೊಂದಬೇಕು ಎನ್ನುವುದನ್ನು ನನಪಿನಲ್ಲಿ ಇಟ್ಟುಕೊಳ್ಳಬೇಕು ಆಗ ಆ ಸೆಟ್ಟನ್ನು ವೆಕ್ಟರ್ ಸ್ಪೇಸ್ ಎಂದು ಕರೆಯಬಹುದು ಈಗ ಕೆಲವು ಉದಾಹರಣೆಗಳ ಮೂಲಕ ವೆಕ್ಟರ್ ಸ್ಪೇಸ್ ಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ ನಾವು ಮೊದಲು ಪರಿಗಣಿಸುವ ಮೊದಲ ಉದಾಹರಣೆ R ಮೇಲಿನ ವೆಕ್ಟರ್ ಸ್ಪೇಸ್ Rn ಹಾಗಾದರೆ Rn ನ ಎಲಿಮೆಂಟ್ಸ್ ಹೇಗೆ ಕಾಣುತ್ತವೆ ಈ ಸೆಟ್ಟಿನ ಎಲ್ಲ ಎಲಿಮೆಂಟ್ ಗಳು a1 a2 a3 an ಎಂಬ ನೈಜ ಸಂಖ್ಯೆಗಳ ವ್ಯವಸ್ಥಿತ ಗುಂಪಾಗಿರುತ್ತದೆ ಹಾಗು ಪ್ರತಿ ಎಲಿಮೆಂಟ್ ನಲ್ಲಿ n ಘಟಕಗಳಿರುತ್ತದೆ ಮತ್ತು ಈಗ ನಾವು ವೆಕ್ಟರ್ ಅಡಿಷನ್ ಹಾಗು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ನ ವ್ಯಾಖ್ಯಾನ ನೀಡಬೇಕು ಅನಂತರವೇ ನಾವು ಅದನ್ನು ಈ ವೆಕ್ಟರ್ ಅಡಿಷನ್ ಹಾಗು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ಗಳ ಅನುಗುಣವಾಗಿ ಅದನ್ನು ವೆಕ್ಟರ್ ಸ್ಪೇಸ್ ಎಂದು ಕರೆಯಬಹುದು ಇಲ್ಲಿ ವೆಕ್ಟರ್ ಅಡಿಷನ್ ಹಾಗು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ಗಳ ವ್ಯಾಖ್ಯಾನವನ್ನು ಎಂದಿನಂತೆ ಸಹಜವಾಗಿಯೇ ನೀಡಲಾಗಿದೆ ಈಗ V ಅಲ್ಲಿನ ಎರೆಡು ಎಲಿಮೆಂಟ್ಸ್ ಗಳನ್ನೂ ತೆಗೆದುಕೊಂಡು ಅದನ್ನುಘಟಕಗಳ ಅನುಕ್ರಮವಾಗಿ ಕೂಡಿಸಿದಾಗ ನಮಗೆ ಸಿಗುವ ಹೊಸ ವೆಕ್ಟರ್ ಹೀಗಿರುತ್ತದೆ

ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ನಲ್ಲಿ ನಿಂದ a1a2an ಗುಣಿಸಿದರೆ ಒಂದು ಹೊಸ ಎಲಿಮೆಂಟ್ ಸಿಗುತ್ತದೆ ಹಾಗು ಇದು ಕೇವಲ ಆ V ಅಲ್ಲಿನ ಆ ವೆಕ್ಟರ್ ನ ಪ್ರತಿ ಸದಸ್ಯರಿಗೂ ಇಂದ ಗುಣಿಸುವುದಾಗಿರುತ್ತದೆ ಇದು R ನಲ್ಲಿನ ಎಲ್ಲಾ element ಗಳಿಗೂ ಅನ್ವಯಿಸುತ್ತದೆ

ಅಂತೂ ಈ ಸೆಟ್ಟಿನಲ್ಲಿ ವೆಕ್ಟರ್ ಅಡಿಷನ್ ಹಾಗು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ಗೆ ಹೀಗೆ ವ್ಯಾಖ್ಯಾನ ನೀಡಲಾಗಿದೆ ಇಲ್ಲಿ ನಾವು ಗಮನಿಸಬೇಕಾಗಿರುವುದು ಕ್ಲೊಶೂರ್ ಪ್ರಾಪರ್ಟಿ ಗಳು ಮಾತ್ರ ಏಕೆಂದರೆ ಉಳಿದ ಪ್ರಾಪರ್ಟಿ ಗಳಾದ ಶೂನ್ಯ ವೆಕ್ಟರ್ ನ ಅಸ್ತಿತ್ವ ಸಹಜವಾಗಿಯೇ ಇದೆ ಅಂದರೆ ಆ ಎಲಿಮೆಂಟ್ ನ ಪ್ರತಿಯೊಂದು ಸದಸ್ಯನು ೦ ಆಗಿರುತ್ತದೆ ಹಾಗೆಯೆ ಪ್ರತಿ ಸದಸ್ಯನ ಹಿಂದೆ ಒಂದು ಮೈನಸ್ ಚಿಹ್ನೆ ಹಾಕಿದರೆ ಅದೇ ಅದರ ಋಣಾತ್ಮಕ ಎಲಿಮೆಂಟ್ ಆಗುತ್ತದೆ ಹಾಗಾಗಿ ಕಮ್ಯೂಟೇಟಿವ್ ಪ್ರಾಪರ್ಟಿ ಹಾಗು ಉಳಿದೆಲ್ಲ ಪ್ರಾಪರ್ಟಿ ಗಳನ್ನೂ ಸುಲಭವಾಗಿ ಪರಿಶೀಲಿಸಬಹುದು ಮತ್ತೊಮ್ಮೆ ಇಲ್ಲಿ ಮುಖ್ಯವಾದುದು ಕ್ಲೊಶೂರ್ ಪ್ರಾಪರ್ಟಿ ಮಾತ್ರ ಹಾಗು ಈ ಸಂದರ್ಭದಲ್ಲಿ ಅದು ಕೂಡ ಕ್ಷುಲ್ಲಕವಾಗಿದೆ ಹಾಗಾಗಿ ನಾವು ಯಾವುದೇ ಎರೆಡು ಎಲಿಮೆಂಟ್ ಗಳನ್ನುತೆಗೆದು ಕೂಡಿಸಿದರೆ ಅದರಿಂದ ಲಭಿಸುವ ಉತ್ತರವೂ ಕೂಡ ಗೆ ಒಳಗೊಂಡಿರುತ್ತದೆ ಅಂತೆಯೇ ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ಗೆ ಅನುಗುಣವಾಗಿಯೂ ಕೂಡ ಕ್ಲೊಶೂರ್ ಪ್ರಾಪರ್ಟಿ ಸರಿಯಾಗುತ್ತದೆ ಹಾಗುಅದರಿಂದ ಸಿಗುವ ಹೊಸ ಎಲಿಮೆಂಟ್ ಹಾಗು ಅದು ಗೆ ಸೇರಿರುತ್ತದೆ ಇಲ್ಲಿ ಎರಡೂ ಕ್ಲೊ ಶೂರ್ ಪ್ರಾಪರ್ಟಿ ಗಳು ಸರಿಯಾಗುತ್ತದೆ ಉಳಿದ ಪ್ರಾಪರ್ಟಿ ಗಳು ಸರಿಯಾಗುತ್ತದೆ ಎಂದು ಸುಲಭವಾಗಿ ಪರೀಕ್ಷಿಸಬಹುದು ಆದರಿಂದ ನಾವು ಅನ್ನು ಒಂದು ವೆಕ್ಟರ್ ಸ್ಪೇಸ್ ಎಂದು ಕರೆಯಬಹುದು ಇಲ್ಲಿ n ಜಾಗದಲ್ಲಿ ಯಾವುದೇ ನೈಜ ಸಂಖ್ಯೆ ಯನ್ನು ತೆಗೆದುಕೊಳ್ಳಬಹುದು ಅಂದರೆ R ಮೇಲಿನ ಒಂದು ವೆಕ್ಟರ್ ಸ್ಪೇಸ್ ಅಂತೆಯೇ R ಮೇಲಿನ ವೆಕ್ಟರ್ ಸ್ಪೇಸ್ ಇತ್ಯಾದಿ ಸರಿ ಈಗ ಮುಂದಿನ ಉದಾಹರಣೆಯಾಗಿ ಪಾಲಿನೋಮಿಯಲ್ ಸ್ಪೇಸ್ ಅನ್ನು ಪರಿಗಣಿಸೋಣ ಇಲ್ಲಿ ಮತ್ತೊಮ್ಮೆ ನಾವು R ಮೇಲೆ ಅನ್ನು ಪರಿಗಣಿಸೋಣ ಮೊದಲೇ ಹೇಳಿದಂತೆ ನಾವು ನೈಜ ಸಂಖ್ಯೆಗಳಿಗೆ ನಿರ್ಬಂಧಿತರಾಗೋಣ ಹಾಗಾದರೆ ನ ಎಲಿಮೆಂಟ್ ಗಳು ಹೇಗೆ ಕಾಣುತ್ತವೆ n ಹಾಗು ಅದಕ್ಕಿಂತ ಕೆಳಗಿನ ಡಿಗ್ರಿ ಉಳ್ಳ ಪಾಲಿನೋಮಿಯಲ್ ಗಳ ಗುಂಪನ್ನು ಸೂಚಿಸುತ್ತದೆ ಹಾಗಾಗಿ ಇಲ್ಲಿರುವ ಎಲ್ಲಾ ಪಾಲಿನೋಮಿಯಲ್ ಗಳ ಡಿಗ್ರೀ n ಕಿಂತ ಕಡಿಮೆಯಾಗಿರುತ್ತದೆ ಹಾಗು ಅವು ಈ ಕೆಳಗಿನಂತೆ ಕಾಣುತ್ತದೆ ಇಲ್ಲಿ s n ಗೆ ಸಮನಾಗಿರುತ್ತದೆ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತದೆ ನಾವು ಈ ಪಾಲಿನಾಮಿಯಲ್ ಗಳುಳ್ಳ ಸೆಟ್ಟಿನ ಬಗ್ಗೆ ಮಾತನಾಡುತ್ತಿದ್ದೇವೆ

ಇಲ್ಲಿ ಸ್ಥಿರಾಂಕಗಳು ಕೂಡ ಈ ಗುಂಪಿಗೆ ಸೇರಿರುತ್ತದೆ ಹಾಗೆಯೆ ರೇಖೀಯ ಪಾಲಿನೋಮಿಯಲ್ ಕ್ವಾಡ್ರಟಿಕ್ ಪಾಲಿನೋಮಿಯಲ್ ಇತ್ಯಾದಿಗಳು n ನ ಅನುಗುಣವಾಗಿ ಈ ಗುಂಪಿಗೆ ಒಳಪಡುತ್ತದೆ ಇದು n ಗಿಂತ ಕೆಳಗಿನ ಡಿಗ್ರೀ ಉಳ್ಳ ಎಲ್ಲಾ ಪಾಲಿನೋಮಿಯಲ್ ಗಳ ಸೆಟ್ ಆಗಿದ್ದು ಇಲ್ಲಿ a ಗಳು ಕೇವಲ ನೈಜ ಸಂಖ್ಯೆಗಳಾಗಿರುತ್ತದೆ ಈ ಸಂದರ್ಭದಲ್ಲಿ ಪಾಲಿನೋಮಿಯಲ್ ಗಳು ನಮ್ಮ ವೆಕ್ಟರ್ ಗಳಾಗಿರುತ್ತದೆ ಹಾಗು ಮತ್ತೊಮ್ಮೆ ನೋಡಬಹುದು ಇಲ್ಲಿಯೂ ಕ್ಲೊಶೂರ್ ಪ್ರಾಪರ್ಟಿಗೆ ಸರಿ ಹೊಂದುತ್ತದೆ ಉದಾಹರಣೆ ಗೆ ಒಂದು ಎಲಿಮೆಂಟ್ ಅನ್ನು ತೆಗೆದುಕೊಳ್ಳೋಣ ಹಾಗು ಅದನ್ನು a ಇಂದ ಸೂಚಿಸೋಣ ಇದು ಒಂದು ಎಲಿಮೆಂಟ್ ಇದನ್ನು ಎನ್ನೋಣ ಇದು ನಾವು ಮಾತನಾಡುತ್ತಿರುವ ಪಾಲಿನೋಮಿಯಲ್ ಸ್ಪೇಸ್ ನ ಒಂದು ಎಲಿಮೆಂಟ್ ಮತ್ತೊಂದನ್ನು b ಇಂದ ಸೂಚಿಸೋಣ ಇದರ ಡಿಗ್ರೀ ಟಿ ಎನ್ನೋಣ ಈ t n ಗೆ ಸಮವಾಗಿರಬಹುದು ಅಥವಾ ಕಡಿಮೆ ಇರಬಹುದು ಈ ಸೆಟ್ಟಿನ ಈ ಎರಡು ಎಲಿಮೆಂಟ್ ಗಳನ್ನು ಕೂಡಿಸೋಣ ಇಲ್ಲಿ ಕೂಡುವುದೆಂದರೆ ಅದರ ಪ್ರತಿ ಗುಣಾಂಕ ಗಳನ್ನು ಕೂಡಿಸುವುದು ಆಗ ಸ್ಥಿರಾಂಕ ವಾಗುತ್ತದೆ t ನೊಂದಿಗಿನ ಗುಣಾಂಕವಾಗುತ್ತದೆ ನೊಂದಿನ ಗುಣಾಂಕವಾಗುತ್ತದೆ ಹಾಗು ನೊಂದಿಗಿನ ಗುಣಾಂಕವಾಗುತ್ತದೆ ಸಹಜವಾಗಿಯೇ ಇಲ್ಲಿ ಮತ್ತು R ಅಲ್ಲಿದ್ದಾಗ ಅದರ ಮೊತ್ತವೂ R ನಲ್ಲಿರುತ್ತದೆ ಗಳು ಕೂಡ R ಗೆ ಒಳಪಟ್ಟಿರುತ್ತದೆ ಈಗ ಇನ್ನೊಂದು ಹೊಸ ಪಾಲಿನೋಮಿಯಲ್ ಅನ್ನು ತೆಗೆದುಕೊಳ್ಳೋಣ ಸಂಕಲನದ ಕ್ಲೊಶೂರ್ ಪ್ರಾಪರ್ಟಿ ಅನ್ನು ಈಗಾಗಲೇ ನೋಡಿದ್ದೇವೆ ಈಗ ಒಂದು ಎಲಿಮೆಂಟ್ ಅನ್ನುತೆಗೆದುಕೊಂಡು ಅದನ್ನು λ ಇಂದ ಗುಣಿಸಿದರೆ ಏನಾಗುತ್ತದೆ ಈ λ ಅನ್ನು ಪ್ರತಿಯೊಂದು ಗುಣಾಂಕ ಕ್ಕೆ ಗುಣಿಸಲಾಗುತ್ತದೆ ಅಂದರೆ a0 ಗೆ ಗುಣಿಸಲಾಗುತ್ತದೆ a1 ಗೆ ಗುಣಿಸಲಾಗತ್ತದೆ ಮತ್ತು ಹಾಗೆಯೇ ಮುಂದುವರೆಯುತ್ತದೆ ಹಾಗು ನಮಗೆ ಲಭಿಸುವ ಈ ಹೊಸ ಪಾಲಿನೋಮಿಯಲ್ ಕೂಡ ಅಲ್ಲಿ ಉಪಸ್ಥಿತವಿರುತ್ತದೆ ಹಾಗಾಗಿ ಮತ್ತೊಮ್ಮೆ ಹೇಳುವುದೆಂದರೆ ಇಲ್ಲಿ ವೆಕ್ಟರ್ ಅಡಿಷನ್ ಹಾಗು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ಗೆ ಮೇಲೆ ತಿಳಿಸಿದಂತೆ ವ್ಯಾಖ್ಯಾನ ನೀಡಲಾಗಿದೆ ಹಾಗು ಅದರ ಅನುಗುಣವಾಗಿ ಕ್ಲೊಶೂರ್ ಪ್ರಾಪರ್ಟಿ ನಿಲ್ಲುತ್ತದೆ ಹಾಗಾಗಿ ಅನ್ನು R ಮೇಲಿನ ಒಂದು ವೆಕ್ಟರ್ ಸ್ಪೇಸ್ ಎಂದು ಕರೆಯಬಹುದು ಮುಂದಿನ ಉದಾಹರಣೆಯಾಗಿ ಮ್ಯಾಟ್ರಿಕ್ಸ್ ಸ್ಪೇಸ್ ನ ಬಗ್ಗೆ ಮಾತನಾಡೋಣ ಇಲ್ಲಿ ಬಗ್ಗೆ ಮಾತನಾಡೋಣ ಹಾಗಾದರೆ ಈ ಮ್ಯಾಟ್ರಿಕ್ಸ್ ಸ್ಪೇಸ್ ವೆಕ್ಟರ್ ಸ್ಪೇಸ್ ಯಾಕಾಗುತ್ತದೆ ಏಕೆಂದರೆ ಇಲ್ಲಿನ ಎರಡು ಮ್ಯಾಟ್ರಿಕ್ಸ್ m ಮತ್ತು n ಅನ್ನು ತೆಗೆದುಕೊಳ್ಳೋಣ ನಾವು ಸರಳತೆಗಾಗಿ 2 x 3 ಮ್ಯಾಟ್ರಿಕ್ಸ್ ಅನ್ನುಉದಾಹರಣೆಯಾಗಿ ಪರಿಗಣಿಸೋಣ ಹಾಗಾಗಿ 2x3 ಮ್ಯಾಟ್ರಿಕ್ಸ್ ನಲ್ಲಿ abc ಮತ್ತು d e f ಎಂದು ತೆಗೆದುಕೊಳ್ಳೋಣ ಮತ್ತೊಂದು ಎಲಿಮೆಂಟ್ ನ ಸದಸ್ಯರನ್ನು a2 b2 c2 d2 e2 f2 ಎಂದು ಸೂಚಿಸೋಣ ಇವು ಈ ಸೆಟ್ ನಲ್ಲಿರುವ ಎರಡು 2x3 ಮ್ಯಾಟ್ರಿಕ್ಸ್ ಗಳು ನಾವು ಈ ಎರಡು ಮ್ಯಾಟ್ರಿಕ್ಸ್ ಗಳನ್ನು ತೆಗೆದುಕೊಂಡರೆ ಆದರೆ ಮೊತ್ತವು 2x3 ಆರ್ಡರ್ ನ ಒಂದು ಮ್ಯಾಟ್ರಿಕ್ಸ್ ಆಗಿರುತ್ತದೆ ಇಲ್ಲಿಯೂ ನಾವು ಕೇವಲ ಅದರ ಘಟಕಗಳನ್ನು ಅನುಕ್ರಮವಾಗಿ ಕೂಡಿಸುತ್ತೇವೆ ಹಾಗಾಗಿ ಹೊಸ ಮ್ಯಾಟ್ರಿಕ್ಸ್ ನ ಘಟಕಗಳು a1b1 a2b2 ಇತ್ಯಾದಿ ಹಾಗಾಗಿ ಇದು ಪುನಃ ಒಂದು 2x3 ಆರ್ಡರ್ ಉಳ್ಳ ಮ್ಯಾಟ್ರಿಕ್ಸ್ ಆಗಿರುತ್ತದೆ ಇಲ್ಲಿಯೂ ನಾವು R ಮೇಲೆ ಪರಿಗಣಿಸುತ್ತಿದ್ದೇವೆ ಹಾಗು ಅದನ್ನು ಕೂಡಿದಾಗಲೋ ಕೂಡ ಉತ್ತರ ನೈಜ ಸಂಖ್ಯೆಯೇ ಆಗಿರುತ್ತದೆ ಹಾಗು ಅದು R ಸೆಟ್ ಗೆ ಸೇರಿರುತ್ತದೆ ಹಾಗಾಗಿ ನಮ್ಮ ಹೊಸ ಮ್ಯಾಟ್ರಿಕ್ಸ್ ಗೆ ಸೇರಿರುತ್ತದೆ ಮತ್ತು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ನಾವು ಈ ಸೆಟ್ ನ ಒಂದು ಎಲಿಮೆಂಟ್ ಗೆ λ ಇಂದ ಗುಣಿಸಿದಾಗ ಅದರ ಪ್ರತಿಯೊಂದು ಘಟಕಕ್ಕೂ ನಾವು λ ಇಂದ ಗುಣಿಸುತ್ತೇವೆ ಹಾಗು ಆಗ ನಮಗೆ ಲಭಿಸುವ ಹೊಸ ಮ್ಯಾಟ್ರಿಕ್ಸ್ ಕೂಡ ನ ಸದಸ್ಯನಾಗಿರುತ್ತದೆ ಹಾಗಾಗಿ ನಾವು ಕಂಡುಕೊಳ್ಳುವುದೇನೆಂದರೆ 2x3 ಆರ್ಡರ್ ನ ಮ್ಯಾಟ್ರಿಕ್ಸ್ ಸ್ಪೇಸ್ ಕೂಡ ಒಂದು ವೆಕ್ಟರ್ ಸ್ಪೇಸ್ ಆಗಿರುತ್ತದೆ ಮತ್ತೊಂದು ತುಂಬಾ ಮುಖ್ಯವಾದ ಉದಾಹರಣೆ ಎಂದರೆ ರೇಖೀಯ ಸಮೀಕರಣಗಳ ಸಿಸ್ಟಮ್ ಸಮೀಕರಣ Ax0ನ ಪರಿಹಾರಗಳು ಒಂದು ವೆಕ್ಟರ್ ಸ್ಪೇಸ್ ಆಗಿ ರೂಪುಗೊಳ್ಳುತ್ತದೆ ಆದರೆ ಹೇಗೆ ನಾವು ಸೆಟ್ V ಇಲ್ಲಿ x∈Rn ಅನ್ನು ಇದು ಕೊಳ್ಳುತ್ತೇವೆ ಮತ್ತು ಇದು Ax0ಗೆ ಸರಿ ಹೊಂದುತ್ತದೆ ಇಂದಿನ ಉಪನ್ಯಾಸದಲ್ಲಿ ನಾವು ಕೇವಲ ಈ ವಿಶೇಷ ಗುಂಪಿನ ಬಗ್ಗೆಯೇ ಮಾತನಾಡಿದ್ದೇವೆ ಇದನ್ನು ನಾವು ನಲ್ ಸ್ಪೇಸ್ ಎಂದುಕರೆದಿದ್ದೆವು ಹಾಗು ಇದರ ಬಗ್ಗೆ ಈ ಮುಂಚೆಯೇ ಚರ್ಚಿಸಿದೆವು ಇಲ್ಲಿ ಕ್ಲೊಶೂರ್ ಪ್ರಾಪರ್ಟಿ ಸರಿಯಾಗುತ್ತದೆ ಮತ್ತು ಇಲ್ಲಿನ ಎಲಿಮೆಂಟ್ ಗಳು ಇಂದ ಬಂದಿರುತ್ತವೆ ಹಾಗು ಈಗಾಗಲೇ ಒಂದು ವೆಕ್ಟರ್ ಸ್ಪೇಸ್ ಎಂದು ನೋಡಿದ್ದೇವೆ ಹಾಗಾಗಿ Vನ ಎಲಿಮೆಂಟ್ ಗಳು ಗೆ ಕೂಡ ಒಳಪಟ್ಟಿರುತ್ತವೆ ಹಾಗಾಗಿ ಸಹಜವಾಗಿಯೇ ನಾವು ಮೇಲೆ ಚರ್ಚಿಸಿರುವ ಎಲ್ಲಾ ಪ್ರಾಪರ್ಟಿ ಗಳು ಸರಿಯಾಗಿ ನಿಲ್ಲುತ್ತವೆ ಏಕೆಂದರೆ ವಾಸ್ತವದಲ್ಲಿ ಈ ಎಲಿಮೆಂಟ್ ಗಳು ಗೆ ಸೇರಿರುತ್ತದೆ ಹಾಗು ಒಂದು ವೆಕ್ಟರ್ ಸ್ಪೇಸ್ ಮತ್ತು ಕ್ಲೊಶೂರ್ ಬಗ್ಗೆV ಇಂದ ಎರಡು ಎಲಿಮೆಂಟ್ ಮತ್ತು ತೆಗೆದುಕೊಳ್ಳೋಣ ಸಹಜವಾಗಿಯೇ ಅದರ ಮೊತ್ತ ಕೂಡ ಪರಿಹಾರವಾಗುತ್ತದೆ ಏಕೆಂದರೆ A 0 ಆಗುತ್ತದೆ ಅಲ್ಲದೆ ಯಾವುದಾದರು ಎಲಿಮೆಂಟ್ ಅನ್ನು λ ಇಂದ ಗುಣಿಸಿದರೆ A λಅದು ಕೂಡ 0 ಆಗುತ್ತದೆ ಅದೇ ಬಲಭಾಗದಲ್ಲಿ 0 ಇರುವ ಈ ಏಕರೂಪ ವ್ಯವಸ್ಥೆ ಅಥವಾ ಹೋಮೋಜೀನಿಯಸ್ ಸಿಸ್ಟಮ್ ಗಳ ವಿಶೇಷತೆ ಬಲಭಾಗದಲ್ಲಿ 0 ಇರದಿದ್ದರೆ ಅಂದರೆ ಹೋಮೋ ಜೀನಿಯಸ್ ಅಲ್ಲದಿದ್ದರೆ ಈ ಪ್ರಾಪರ್ಟಿ ಇರುವುದಿಲ್ಲ ಈ ಏಕರೂಪದ ವ್ಯವಸ್ಥೆಯ ಸಮೀಕರಣದ ಪರಿಹಾರಗಳು ವೆಕ್ಟರ್ ಸ್ಪೇಸ್ ಆಗಿ ರೂಪುಗೊಳ್ಳುತ್ತದೆ ಹಾಗು ಈ ವೆಕ್ಟರ್ ಸ್ಪೇಸ್ ಗೆ ಒಂದು ವಿಶೇಷ ಹೆಸರಿದೆ ಅದನ್ನು ನಲ್ ಸ್ಪೇಸ್ ಎಂದು ಕರೆಯುತ್ತೇವೆ ಇದನ್ನು ನಾವು ಮ್ಯಾಟ್ರಿಕ್ಸ್ A ನ ನಲ್ ಸ್ಪೇಸ್ ಎಂದು ಕರೆಯುತ್ತೇವೆ ಗಮನಿಸಿ ಇಲ್ಲಿ Vನ ಉಪ ಗುಂಪಾಗಿದೆ ಇದು ವೆಕ್ಟರ್ ಸ್ಪೇಸ್ ಕೂಡ ಆಗಿದೆ ಹಾಗಾಗಿ ಇದು ವೆಕ್ಟರ್ ಸಬ್ ಸ್ಪೇಸ್ ಎಂದೂ ಕರೆಯಲ್ಪಡುತ್ತದೆ ಶೀಘ್ರವೇ ನಾವು ವೆಕ್ಟರ್ ಸಬ್ ಸ್ಪೇಸ್ ಗಳ ಬಗ್ಗೆ ಮಾತನಾಡಲಿದ್ದೇವೆ ಉದಾಹರಣೆಗೆ V ಒಂದು ವೆಕ್ಟರ್ ಸಬ್ ಸ್ಪೇಸ್ ಏಕೆಂದರೆ ಇದು ಒಂದು ವೆಕ್ಟರ್ಸ ಸ್ಪೇಸ್ಬ್ ನ ಸಬ್ ಸೆಟ್ ಹಾಗು ಸ್ವತಃ ಒಂದು ವೆಕ್ಟರ್ ಸ್ಪೇಸ್ ಮತ್ತೊಮ್ಮೆ ಸಬ್ ಸ್ಪೇಸ್ ಎಂದರೇನು ಎರಡು ವೆಕ್ಟರ್ ಸ್ಪೇಸ್ ತೆಗೆದುಕೊಳ್ಳೋಣ ಇಲ್ಲಿ ಒಂದು ವೆಕ್ಟರ್ ಸ್ಪೇಸ್ ಹಾಗು ನ ಒಂದು ಸಬ್ ಸೆಟ್ ಒಂದು ವೇಳೆ ಕೂಡ ಒಂದು ವೆಕ್ಟರ್ ಸ್ಪೇಸ್ ಆದರೆ ಆಗ W ಸಬ್ ಸ್ಪೇಸ್ ಆಗುತ್ತದೆ ಅಂದರೆ ಒಂದು ವೇಳೆ ಸ್ವತಃ ಅದೇ ನೈಜ ಸಂಖ್ಯೆಗಳ ಗುಂಪಿನ ಮೇಲೆ ಅದೇ ಅಡಿಷನ್ ಹಾಗು ಸ್ಕೇಲಾರ್ ಮಲ್ಟಿಪ್ಲಿಕೇಷನ್ ನ ಅನುಗುಣವಾಗಿ ವೆಕ್ಟರ್ ಸ್ಪೇಸ್ ಆಗಿದ್ದರೆ ನ ವೆಕ್ಟರ್ ಸಬ್ ಸ್ಪೇಸ್ ಎಂದು ಕರೆಯಲ್ಪಡುತ್ತದೆ For every and the following closure properties should hold • • ಈಗ ಸಬ್ ಸ್ಪೇಸ್ ಗಳನ್ನು ಗುರುತಿಸುವ ಮಾನದಂಡಗಳು ಇನ್ನು ಸರಳವಾಗುತ್ತದೆ ಹಾಗು ವೆಕ್ಟರ್ ಸ್ಪೇಸ್ ಗೆ ನೀಡಿರುವ ವ್ಯಾಖ್ಯಾನದ ಪ್ರಕಾರ ಮೇಲೆ ಚರ್ಚಿಸಿರುವ ಎಲ್ಲಾ ಪ್ರಾಪರ್ಟಿ ಗಳ ಬಗ್ಗೆ ಯೋಚಿಸುವ ಅಗತ್ಯವಿರುವುದಿಲ್ಲ ಇಲ್ಲಿ ನಾವು ಕೇವಲ ಕ್ಲೊ ಶೂರ್ ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತನಾಡುತ್ತೇವೆ ಹಾಗು ಉಳಿದ ಎಲ್ಲಾ ಪ್ರಾಪರ್ಟಿ ಗಾಳು ತಾನಾಗಿಯೇ ಅನ್ವಯಿಸುತ್ತದೆ ಹಾಗಾಗಿ ಮೂಲತಃ ನಾವು ಒಂದು ಸಬ್ ಸೆಟ್ ವೆಕ್ಟರ್ ಸ್ಪೇಸ್ ಆಗುತ್ತದೆಯೇ ಎಂದು ಪರಿಶೀಲಿಸಲು ಕೇವಲ ಕ್ಲೊ ಶೂರ್ ಪ್ರಾಪರ್ಟಿ ಅನ್ನು ಪರಿಶೀಲಿಸಿದರೆ ಸಾಕಾಗುತ್ತದೆ ಎರಡು ಎಲಿಮೆಂಟ್ ಗಳನ್ನು ತೆಗೆದುಕೊಂಡು ಅದರ ಮೊತ್ತವೂ ಅದೇ ಸಬ್ ಸೆಟ್ ನಲ್ಲಿದೆಯೇ ಎಂದು ನೋಡಬೇಕೋ ಹಾಗು u ಕೂಡ ಅದೇ ಸಬ್ ಸ್ಪೇಸ್ ನಲ್ಲಿದೆಯೇ ಎಂದು ನೋಡಬೇಕು ಒಂದು ವೆಕ್ಟರ್ ಸ್ಪೇಸ್ ಸಬ್ ಸ್ಪೇಸ್ ಎನ್ನಲು ಇಷ್ಟು ಸಾಕಾಗುತ್ತದೆ ಟ್ರಿವಿಯಲ್ ಸಬ್ ಸ್ಪೇಸ್ ಎಂದರೇನು ಇಲ್ಲಿ ಕೆಲವು ಉದಾಹರಣೆಗಳಿವೆ ಸ್ವತಃ ಸೆಟ್ 0 ನಾವು ಕೇವಲ 0 ಎಲಿಮೆಂಟ್ ಅನ್ನು ತೆಗೆದುಕೊಂಡರೂ ಕ್ಲೊಶೂರ್ ಪ್ರಾಪರ್ಟಿಯ ಕರಣದಿಂದ ಅದು ಒಂದು ವೆಕ್ಟರ್ ಸ್ಪೇಸ್ ಆಗುತ್ತದೆ ಉದಾಹರಣೆಗೆ 0 ತೆಗೆದುಕೊಂಡು 0 ಗೆ ಕೂಡಿಸಿದರೆ ಉತ್ತರ 0 ನೇ ಆಗಿರುತ್ತದೆ ಯಾವುದಾದರು ಸ್ಕೇಲಾರ್ ಅನ್ನು ತೆಗೆದುಕೊಂಡು 0 ಗೆ ಗುಣಿಸಿದರೆ ಯಾವಾಗಲೂ ಉತ್ತರ 0 ಆಗಿಯೇ ಉಳಿಯುತ್ತದೆ ಹಾಗಾಗಿ ಇದು ವೆಕ್ಟರ್ ಸ್ಪೇಸ್ ಆಗುತ್ತದೆ ಅದಲ್ಲದೇ ಈ ಸಂಪೂರ್ಣ ಸೆಟ್ V ಅನ್ನು ಕೂಡ V ನ ವೆಕ್ಟರ್ ಸಬ್ ಸ್ಪೇಸ್ ಎನ್ನಬಹುದು ನಾವು ತೆಗೆದುಕೊಳ್ಳುವ ಮತ್ತೊಂದು ಉದಾಹರಣೆ ಈ ಸೆಟ್ ನ ಸಬ್ ಸ್ಪೇಸ್ ಆಗಿರುತ್ತದೆ ಎಂಬುದು ಮೂಲತಃ ಇಲ್ಲಿನ ಎಲ್ಲಾ ಘಟಕಗಳು ಸಮಾನವಾಗಿದೆ ಸಹಜವಾಗಿಯೇ ಇದು R3 ಗೆ ಸೇರಿರುತ್ತದೆ ಒಂದು ವೆಕ್ಟರ್ ಸ್ಪೇಸ್ ಹಾಗು ಇದು ನ ಸಬ್ ಸ್ಪೇಸ್ ಕೂಡ ಹೌದು ಕಾರಣ ಸ್ಪಷ್ಟವಾಗಿದೆ ಇಲ್ಲಿನ ಎರಡು ಎಲಿಮೆಂಟ್ ಗಳನ್ನು ತೆಗೆದುಕೊಳ್ಳೋಣ ಇಲ್ಲಿ ಇದು U ಗೆ ಸೇರಿರುತ್ತದೆ ಏಕೆಂದರೆ ಇದರ ಎಲ್ಲಾ ಘಟಕಗಳು ಸಮನಾಗಿವೆ b ಅನ್ನು ತೆಗೆದುಕೊಂಡರೆ ಅದು ಕೂಡ U ನಲ್ಲಿರುತ್ತದೆ ನಾವು ಈಗ ಕ್ಲೊಶೂರ್ ಪ್ರಾಪರ್ಟಿಯ ಬಗ್ಗೆ ಗಮನ ಹರಿಸಬೇಕು ಇವೆರಡನ್ನೂ ಕೂಡಿಸಿದರೆ ಬರುವ ಉತ್ತರದಲ್ಲಿಯೂ ಎಲ್ಲಾ ಸಮನಾಗಿರುತ್ತದೆ ಹಾಗಾಗಿ ಇದು ಕೂಡ ಅದೇ ಸೆಟ್ ಆದೆ V ನಲ್ಲಿರುತ್ತದೆ ಮತ್ತು ಇಂದ ಯಾವುದಾದರು ಎಲಿಮೆಂಟ್ ಅನ್ನು ಗುಣಿಸಿದರೆ ಸಿಗುವ ಹೊಸ ಎಲಿಮೆಂಟ್ ಕೂಡ a ಹಾಗಾಗಿ ಅಲ್ಲಿಯೂ ಎಲ್ಲಾ ಮೂರು ಕಾಂಪೊನೆಂಟ್ಸ್ ಸಮನಾಗಿರುತ್ತದೆ ಹಾಗು ಅದೇ ಕಾರಣದಿಂದ ಇದು ಕೂಡ U ಗೆ ಸೇರುತ್ತದೆ ಒಟ್ಟಾರೆ ಕ್ಲೊಶೂರ್ ಪ್ರಾಪರ್ಟಿ U ನಲ್ಲಿ ಸರಿಯಾಗಿದೆ ಹಾಗು ಇದು U ನ ಸಬ್ ಸ್ಪೇಸ್ ಆಗುತ್ತದೆ ಉದಾಹರಣೆ ೨ ಇಲ್ಲಿ ಅನ್ನು ತೆಗೆದುಕೊಂಡರೆ ಇಲ್ಲಿ ನಾವು ಧನಾತ್ಮಕ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಹಾಗಾಗಿ ಎರೆಡೂ ಘಟಕಗಳು ಋಣಾತ್ಮಕವಾಗಿರುವುದಿಲ್ಲ ಇಲ್ಲಿ ಪ್ರಶ್ನೆV ವೆಕ್ಟರ್ ಸ್ಪೇಸ್ ಆಗುತ್ತದೆಯೇ ಉತ್ತರ ಇಲ್ಲ ಏಕೆಂದರೆ ನಾವು ಅನ್ನು ತೆಗೆದುಕೊಂಡರೆ ಅದು ನಮ್ಮ ಸೆಟ್ ಗೆ ಸೇರಿರಬೇಕು ಆದರೆ ನಾವು ಅನ್ನು 1 ಎಂದು ತೆಗೆದುಕೊಂಡರೆ ಋಣಾತ್ಮಕ ಎಲಿಮೆಂಟ್ ಗಳಿಲ್ಲದ ಸೆಟ್ ನಿಂದ ತೆಗೆದ ಒಂದು ಎಲಿಮೆಂಟ್ ಗೆ ಗುಣಿಸಿದರೆ ಅದು 1 ಆಗುತ್ತದೆ ಹಾಗು ಅದು V ಗೆ ಸೇರುವುದಿಲ್ಲ ಹಾಗಾಗಿ ಇಲ್ಲಿ ಕ್ಲೊಶೂರ್ ಪ್ರಾಪರ್ಟಿ ಸರಿ ಹೋಗುವುದಿಲ್ಲ ಏಕೆಂದರೆ ಮೊದಲೇ ಹೇಳಿದಂತೆ 1 ಇಂದ ಗುಣಿಸಿದರೆ ಅದರಿಂದ ಲಭಿಸುವ ಉತ್ತರ V ನಲ್ಲಿರುವುದಿಲ್ಲ ಏಕೆಂದರೆ V ನಲ್ಲಿ ಯಾವುವೂ ಋಣಾತ್ಮಕವಾಗಿರುವುದಿಲ್ಲ ಹಾಗಾಗಿ ಈ ಉದಾಹರಣೆಯು ನ ಸಬ್ ಸೆಟ್ ಆಗಿದ್ದರು ವೆಕ್ಟರ್ ಸ್ಪೇಸ್ ಆಗುವುದಿಲ್ಲ ನಾವು ತೆಗೆದುಕೊಳ್ಳುವ ಕೊನೆಯ ಉದಾಹರಣೆ ಈ ರೂಪದಲ್ಲಿನ ವೆಕ್ಟರ್ ಗಳನ್ನು ತೆಗೆದುಕೊಳ್ಳೋಣ ಇಲ್ಲಿ s ಮತ್ತು t ಯಾವುದೇ ನೈಜ ಸಂಖ್ಯೆ ಯಾಗಿರಬಹುದು ಈಗ ಪ್ರಶ್ನೆ ಈ ವೆಕ್ಟರ್ಸ್ ಗಳ ಸೆಟ್ ನಲ್ಲಿ ಸಬ್ ಸ್ಪೇಸ್ ಆಗುವುದೇ ಎಂದು ಇಲ್ಲಿ ನಾಲ್ಕು ಘಟಕಗಳಿರುವುದರಿಂದ ಅದು ನಲ್ಲಿ ಇದ್ದೆ ಇರುತ್ತದೆ ಆದರೆ ಪ್ರಶ್ನೆ ಅದು ನ ಸಬ್ ಸ್ಪೇಸ್ ಆಗುವುದೇ ಇಲ್ಲವೇ ಎಂದು ಸುಲಭವಾಗಿ ಅದನ್ನು ಹೀಗೆ ತೆಗೆದುಕೊಳ್ಳೋಣ t ಈ ಹೊಸ ವೆಕ್ಟರ್ ಕೂಡ ಅದೇ ಸೆಟ್ ಗೆ ಸೇರಿರುತ್ತದೆ ಹಾಗಾಗಿ ಎರಡು ರೀತಿಯ ಕ್ಲೊಶೂರ್ ಪ್ರಾಪರ್ಟಿ ಗಳು ಸರಿ ಹೋಗುತ್ತವೆ ಹಾಗಾಗಿ ಅದು ನ ವೆಕ್ಟರ್ ಸಬ್ ಸಬ್ ಸ್ಪೇಸ್ ಆಗುತ್ತದೆ ಈಗ ಮುಂದಿನ ಉಪನ್ಯಾಸದಲ್ಲಿ ಉಳಿದಿರುವುದು ಅದನ್ನು ಬೇರೆ ಬೇರೆ ಆಯಾಮಗಳು ಅಥವಾ ಬೇರೆ ಬೇರೆ ಮಾನದಂಡಗಳ ಮೂಲಕ ಪ್ರಮಾಣೀಕರಿಸುವುದು ಹೇಗೆ ಎಂದು ಚರ್ಚಿಸುವುದು ಇನ್ನು ಸಮಾರೋಪಕ್ಕೆ ಬರುತ್ತಾ ವೆಕ್ಟರ್ ಸ್ಪೇಸ್ ಗೆ ಇರಬೇಕಾದ ಅತಿ ಮುಖ್ಯ ಗುಣ ಅಡಿಟಿವ್ ಕ್ಲೊಶೂರ್ ಮತ್ತು ಸ್ಕೆಲಾರ್ ಮಲ್ಟಿಪ್ಲೆಕೇಶನ್ ನ ಕ್ಲೊಶೂರ್ ಪ್ರಾಪರ್ಟಿ ಗಳು ಹಾಗಾಗಿ and ಇವು ವೆಕ್ಟರ್ ಸ್ಪೇಸ್ ನ ಅತಿ ಮುಖ್ಯವಾದ ಪ್ರಾಪರ್ಟಿ ಅಲ್ಲದೆ ವೆಕ್ಟರ್ ಸ್ಪೇಸ್ ಮತ್ತು ವೆಕ್ಟರ್ ಸಬ್ ಸ್ಪೇಸ್ ಗಳ ಸಹಿತ ಹಲವಾರು ಉದಾಹರಣೆಗಳನ್ನು ನೋಡಿದ್ದೇವೆ ಇವು ಈ ಉಪನ್ಯಾಸಕ್ಕೆ ಬಳಸಿದ ಉಲ್ಲೇಖಗಳು ನಿಮ್ಮ ಗಮನಕ್ಕೆ ಧನ್ಯವಾದಗಳು